ಘನವಸ್ತುಗಳ ಪ್ರಕ್ಷೇಪಗಳು III ಎಲ್ಲರಿಗೂ ನಮಸ್ಕಾರ ನಮ್ಮ ಎನ್ಪಿಟಿಇಎಲ್ ಆನ್ಲೈನ್ ಪ್ರಮಾಣೀಕರಣ ಕೋರ್ಸ್ ಆಗಿರುವ ಇಂಜಿನಿಯರಿಂಗ್ ಡ್ರಾಯಿಂಗ್ ಮತ್ತು ಕಂಪ್ಯೂಟರ್ ಗ್ರಾಫಿಕ್ಸ್ ಗೆ ನಿಮಗೆ ಸ್ವಾಗತ ನಾವು ಘನವಸ್ತುಗಳ ಪ್ರಕ್ಷೇಪಗಳು ಅನ್ನು ಒಳಗೊಳ್ಳುತ್ತಿದ್ದೇವೆ ಇಂದಿನ ತರಗತಿಯಲ್ಲಿ ಸಮತಲದ ಕಡೆಗೆ ಓರೆಯಾದಾಗ ಹೆಚ್ಚು ಸಂಕೀರ್ಣವಾದ ಮೂರು ಆಯಾಮದ ವಸ್ತುಗಳನ್ನು ನೋಡುತ್ತೇವೆ ಆ ಚಿತ್ರಗಳನ್ನು ಹೇಗೆ ರಚಿಸುವುದು ಉದಾಹರಣೆಗೆ ನಾವು ಪೆಂಟಾಗೋನಲ್ ಪಟ್ಟಕವನ್ನು ಹೊಂದಿದ್ದೇವೆ ಇದು ಸಮತಲ ಸಮತಲದಲ್ಲಿ ನೆಲೆಯ ಅಂಚಿನೊಂದಿಗೆ ಇರಿಸಲಾಗುತ್ತದೆ ಉದಾಹರಣೆಗೆ ನೆಲೆಯು ಅಥವಾ ಅಕ್ಷವು ಸಮತಲ ಸಮತಲಕ್ಕೆ ಓರೆಯಾಗಿಸಲಾಗುತ್ತದೆ ಆದ್ದರಿಂದ ನೆಲೆಯು ಒಂದು ಪೆಂಟಾಗೋನಲ್ ಪಟ್ಟಕವಾಗಿದೆ ಇದರರ್ಥ 5 ಬದಿಗಳು ಸಂಪೂರ್ಣ ನೆಲೆಗಳು ಅಥವಾ ಅಕ್ಷವಾಗಿದೆ ಅದು ಸಮತಲ ಸಮತಲಕ್ಕೆ ಓರೆಯಾಗಿರಬಹುದು ಈಗ ಈ ಅಕ್ಷವು ಲಂಬ ಸಮತಲಕ್ಕೆ ಅಥವಾ ಈ ಸಮತಲ ಸಮತಲಕ್ಕೆ ಲಂಬವಾಗಿರುವುದಿಲ್ಲ ಆದ್ದರಿಂದ ಸ್ವಲ್ಪ ಓರೆಯಾದ ರೀತಿಯ ಸರಿ ಉದಾಹರಣೆಗೆ ಈ ಪೆಂಟಾಗೋನಲ್ ಪಟ್ಟಕಗಳನ್ನು ಒಂದು ವೀಕ್ಷಣೆಯಲ್ಲಿ ಆರಿಸುತ್ತಿದ್ದರೆ ಅಕ್ಷವು ವಿಶೇಷವಾಗಿ ಮುಂಭಾಗದ ನೋಟದಲ್ಲಿರಬಹುದು ಏಕೆಂದರೆ ಅಕ್ಷವು ಸಮತಲ ಸಮತಲಕ್ಕೆ ಓರೆಯಾಗಿರುವುದರಿಂದ ಲಂಬ ಸಮತಲ ಮುಂಭಾಗದ ನೋಟದಲ್ಲಿ ಮಾತ್ರ ಗಮನಿಸಬಹುದು ಈ ಮುಂಭಾಗದ ನೋಟದಲ್ಲಿ ಈ ಅಕ್ಷವು ಸಮತಲ ಸಮತಲಕ್ಕೆ ಇಳಿಜಾರಾಗಿರುವುದನ್ನು ನೋಡುತ್ತೇವೆ ಆದ್ದರಿಂದ ಚಿತ್ರಿಸಿದ ನಂತರ ಪಟ್ಟಕವನ್ನು ಬಹುಶಃ ಆ ರೀತಿಯಲ್ಲಿ ಓರೆಯಾಗಿರುವುದನ್ನು ನೋಡುತ್ತೇವೆ ಆ ಸಂದರ್ಭದಲ್ಲಿ ಮೇಲ್ಭಾಗದ ನೋಟವನ್ನು ನೋಡುತ್ತಿದ್ದರೆ ಅದು ಸಾಮಾನ್ಯ ಪೆಂಟಗನ್ ಅಥವಾ ಬಹುಶಃ ಆಯತಾಕಾರದ ಪೆಟ್ಟಿಗೆಯಂತಹದನ್ನು ಈ ರೀತಿಯ ವಸ್ತು ಆಕಾರದಂತಹದನ್ನು ನೀಡುವುದಿಲ್ಲ ಹಂತ ಹಂತವಾಗಿ ಅದನ್ನು ಹೇಗೆ ಮಾಡುವುದು ಈ ಉಪನ್ಯಾಸದಲ್ಲಿ ಅದನ್ನು ಕಲಿಯಲಿದ್ದೇವೆ ಈ ಇಳಿಜಾರಾದ ಅಕ್ಷವನ್ನು ಮಾಡಲು ಮೊದಲು ನಾವು ಏನು ಮಾಡುತ್ತೇವೆಂದರೆ ಈ ಸಮತಲ ಸಮತಲದಲ್ಲಿ ಇರಿಸಲಾಗಿರುವ ಪೆಂಟಗನ್ ಅನ್ನು ನಿರ್ಮಿಸುತ್ತೇವೆ ಆದ್ದರಿಂದ ಒಂದು ಅಂಚಿನಲ್ಲಿ ಅದು ಲಂಬ ಸಮತಲಕ್ಕೆ ಲಂಬವಾಗಿರುತ್ತದೆ ಎಂದು ಖಚಿತಪಡಿಸಿಕೊಳ್ಳುತ್ತೇವೆ ಮೊದಲು ಈ ಪಟ್ಟಕವನ್ನು ಹೊಂದಿದ್ದರೆ ನಾವು ಏನು ಮಾಡುತ್ತೇವೆಂದರೆ ಈ ಸಂಪೂರ್ಣ ಪಟ್ಟಕವನ್ನು ನಿರ್ಮಿಸುವ ರೀತಿಯಲ್ಲಿ ನಿರ್ಮಿಸುತ್ತೇವೆ ಆದ್ದರಿಂದ ಮೇಲ್ಭಾಗದ ನೋಟದಲ್ಲಿ ಅಂತಹ ರೀತಿಯದ್ದನ್ನು ನೋಡುತ್ತೇವೆ ಆದ್ದರಿಂದ ಅಕ್ಷವು ಎಚ್ P ಲಂಬವಾಗಿರುತ್ತದೆ ನಂತರ ನಾವು ಏನು ಮಾಡುತ್ತೇವೆಂದರೆ ಅದನ್ನು ಆ ರೀತಿಯಲ್ಲಿ ತಿರುಗಿಸುತ್ತೇವೆ ಈ ಅಕ್ಷವು ಬಹುಶಃ ಆ ರೀತಿಯಲ್ಲಿ ಇಳಿಜಾರಿನ ಕೋನವಾಗಬಹುದು ಆದ್ದರಿಂದ ಈ ಸಂಪೂರ್ಣ ವಸ್ತುವು ಆ ದಿಕ್ಕಿನಲ್ಲಿ ಓರೆಯಾಗುತ್ತದೆ ಅದನ್ನು ಮಾಡಲು ನಾವು ಬಯಸುತ್ತೇವೆ ಮೊದಲನೆಯದಾಗಿ ಸಮತಲ ಸಮತಲದ ಮೇಲ್ಭಾಗದ ನೋಟದಲ್ಲಿ ನಾವು ಪೆಂಟಗನ್ ಅನ್ನು ರಚಿಸುತ್ತೇವೆ ಅಲ್ಲಿ ಈ ಅಂಚು ಅಥವಾ ಮೇಲ್ಮೈಗಳಲ್ಲಿ ಒಂದು ಲಂಬ ಸಮತಲಕ್ಕೆ ಲಂಬವಾಗಿರುತ್ತದೆ ಈಗ ಪ್ರಕ್ಷೇಪಣಗಳು ಈ ಸಂಪೂರ್ಣ ಮುಂಭಾಗದ ನೋಟದಲ್ಲಿ ಈ ಸಂಪೂರ್ಣ ಪೆಂಟಗನ್ ಅನ್ನು ರಚಿಸುತ್ತಿದ್ದರೆ ಅದರಿಂದ ನೋಡುತ್ತಿದ್ದರೆ ಈ ರೇಖೆಯು ಆ ಒಂದು ಅಂಚಿನೊಂದಿಗೆ ಮೇಲ್ಮೈಯೊಂದಿಗೆ ಹೊಂದಿಕೆಯಾಗುತ್ತದೆ ಈ ಸಂಪೂರ್ಣ ಮೇಲ್ಮೈ ಈ ಮೇಲ್ಮೈಗೆ ಹೊಂದಿಕೆಯಾಗುತ್ತದೆ ಮತ್ತು ಅದನ್ನು ಸಮತಲ ಸಮತಲದಲ್ಲಿ ಇರಿಸಲಾಗುತ್ತದೆ ಆದ್ದರಿಂದ ಈ ರೇಖೆಯು ಯಾವಾಗಲೂ ಸೇರಿಕೊಳ್ಳುತ್ತದೆ ಈಗ ನಾವು ಮಾಡಲು ಬಯಸುವುದು ಈ ಸಂಪೂರ್ಣ ವಸ್ತುವನ್ನು ಈ ದಿಕ್ಕಿನಲ್ಲಿ ತಿರುಗಿಸುವುದು ಇದರರ್ಥ ಮೂಲತಃ ನಾವು ಹೊಂದಿರುವ ಅಕ್ಷ ಡ್ಯಾಶ್ ಡಾಟ್ ರೇಖೆ ಇದನ್ನು ಆ ದಿಕ್ಕಿನಲ್ಲಿ ತಿರುಗಿಸಬೇಕು ಆದ್ದರಿಂದ ಈ ಎಲ್ಲಾ ರೇಖೆಯನ್ನು ಆ ದಿಕ್ಕಿನಲ್ಲಿ ತಿರುಗಿಸಬೇಕಾಗಿದೆ ಈ ಸಂಪೂರ್ಣ ರೇಖೆಯನ್ನು ಆ ದಿಕ್ಕಿನಲ್ಲಿ ತಿರುಗಿಸಬೇಕಾಗಿದೆ ಮತ್ತು ಇದು ಕೂಡ ಆ ದಿಕ್ಕಿನಲ್ಲಿದೆ ಆ ರೀತಿಯಲ್ಲಿ ಅದನ್ನು ಮಾಡಲು ಸಾಧ್ಯವಾದರೆ ಅಕ್ಷವು ಆ ರೀತಿಯಲ್ಲಿ ಹೋಗುತ್ತದೆ ಅದನ್ನು ಮಾಡಿದಾಗ ಮೊದಲನೆಯದಾಗಿ ನಾವು 45 ಡಿಗ್ರಿಗಳನ್ನು ಮಾಡುತ್ತಿದ್ದರೆ ಕೆಲವು ಇಳಿಜಾರಿನ ಕೋನವನ್ನು ಮಾಡುವ ಅಕ್ಷವನ್ನು ರಚಿಸುತ್ತೇವೆ ಮೊದಲು 45 ಡಿಗ್ರಿಗಳಲ್ಲಿ ಅಕ್ಷವನ್ನು ರಚಿಸುತ್ತೇವೆ ಇದನ್ನು ಈ ಬಿಂದುಗಳ ಸುತ್ತ ತಿರುಗಿಸಲಾಗುತ್ತದೆ ಆದ್ದರಿಂದ ಈ ಬಿಂದುಗಳು ಯಾವಾಗಲೂ ಅದರ ಮೇಲೆ ಇರಿಸಲಾಗುತ್ತದೆ ಈಗ ಕೈವಾರವನ್ನು ಬಳಸಿ ಈ ದೂರದಲ್ಲಿ ನಾವು ಕಂಸವನ್ನು ರಚಿಸುತ್ತೇವೆ ಈ ಅಕ್ಷಕ್ಕೆ ಲಂಬವಾಗಿ ಆ ರೇಖೆಗೆ ಸೇರುತ್ತೇವೆ ಅಂತೆಯೇ ಈ ಸಂಪೂರ್ಣ ವಸ್ತುವನ್ನು ತಿರುಗಿಸುವಾಗ ಈ ab ರೇಖೆಯು ಸಹ ತಿರುಗುತ್ತದೆ ಅದನ್ನು ಮಾಡಲು ಏನು ಮಾಡುತ್ತೇವೆ c1 ರಿಂದ c ಗೆ ಅಂತರ ಆ ಅಂತರ ಏನೇ ಇರಲಿ ಅದೇ ಕೋನವನ್ನು ಮಾಡುತ್ತೇವೆ ಇದು 45 ಡಿಗ್ರಿ ಎಂದು ಪರಿಗಣಿಸೋಣ ಇದು ಕೂಡ 45 ಡಿಗ್ರಿ ರೇಖೆ ಇದನ್ನು ಈ ಬಿಂದುವಿನಿಂದ ರಚಿಸುತ್ತೇವೆ ಈ ಉದ್ದವನ್ನು ಈ ದಿಕ್ಕಿನಲ್ಲಿ ವರ್ಗಾಯಿಸುತ್ತೇವೆ ಅಂತೆಯೇ ಈ ಉದ್ದವನ್ನು ಈ ದಿಕ್ಕಿನಲ್ಲಿ ವರ್ಗಾಯಿಸುತ್ತೇವೆ ಅದೇ ರೀತಿ ಆ ಉದ್ದವನ್ನು ಅದೇ 45 ಡಿಗ್ರಿ ಕೋನದೊಂದಿಗೆ ಈ ದಿಕ್ಕಿನಲ್ಲಿ ವರ್ಗಾಯಿಸುತ್ತೇವೆ ಆದ್ದರಿಂದ ಮುಂಭಾಗದ ನೋಟದಲ್ಲಿ ಗೋಚರಿಸುವಂತಹ ಪಟ್ಟಕವನ್ನು ಓರೆಯಾಗಿಸಿದ್ದೇವೆ ಅದು ಮುಗಿದ ನಂತರ ಈ ಎಲ್ಲಾ ಬಿಂದುಗಳನ್ನು ಸಮತಲ ಸಮತಲಕ್ಕೆ ಕೆಳಗೆ ವರ್ಗಾಯಿಸುತ್ತೇವೆ ಈ ಬಿಂದುಗಳು ಈ ರೇಖೆಯನ್ನು ಅದಕ್ಕೆ ನಕ್ಷೆ ಮಾಡುವ ರೀತಿಯಲ್ಲಿ ವರ್ಗಾಯಿಸುತ್ತವೆ ಅದು b b1 ಬಿಂದುವಿಗೆ ನಕ್ಷೆ ಮಾಡುತ್ತದೆ ಈ ರೀತಿಯಲ್ಲಿ ಈ ರೇಖೆಯನ್ನು ನಕ್ಷೆ ಮಾಡುತ್ತೇವೆ ಅದರಿಂದ ನಾವು ಹೊಂದಿರುವ ಛೇದಕಗಳನ್ನು ಈ ಪೆಂಟಾಗೋನಲ್ ಪಟ್ಟಕವನ್ನು ನಿರ್ಮಿಸುವ ಸ್ಥಿತಿಯಲ್ಲಿರುತ್ತೇವೆ ಯಾವುದೇ ಕಾಣದ ಭಾಗವು ಆ ರೀತಿಯಲ್ಲಿ ಡ್ಯಾಶ್ ಮಾಡಿದ ರೇಖೆಗಳ ಮೂಲಕ ತೋರಿಸಿದ್ದೇವೆ ಮತ್ತು ಇದು ನಿರಂತರ ರೇಖೆ ಆದ್ದರಿಂದ ಮುಂಭಾಗದ ನೋಟದಲ್ಲಿ ಸಮತಲ ಸಮತಲದೊಂದಿಗೆ ಅಕ್ಷವು ಇಳಿಜಾರಿನ ಕೋನವನ್ನು ಮಾಡುತ್ತಿರುವ ಈ ಪೆಂಟಾಗೋನಲ್ ಪಟ್ಟಕದ ಹಾಗೆ ಕಾಣುತ್ತದೆ ಮತ್ತು ಮೇಲ್ಭಾಗದ ನೋಟದಲ್ಲಿ ಹಾಗೆ ಕಾಣುತ್ತದೆ ಇನ್ನೊಂದು ಉದಾಹರಣೆಯನ್ನು ನೋಡೋಣ ಷಡ್ಭುಜೀಯ ಪಿರಮಿಡ್ ಅದರ ಮೂಲ ಅಂಚುಗಳಲ್ಲಿ ಒಂದಾದ ಸಮತಲ ಸಮತಲದಲ್ಲಿ ಅದರ ಅಕ್ಷ ಅಥವಾ ತಳದೊಂದಿಗೆ ಸಮತಲ ಸಮತಲಕ್ಕೆ ಓರೆಯಾಗಿಸಿದಾಗ ಆದ್ದರಿಂದ ನಮ್ಮಲ್ಲಿ ಷಡ್ಭುಜೀಯ ಪಿರಮಿಡ್ ಇದೆ ಮತ್ತು ಅದನ್ನು ಸಮತಲ ಸಮತಲದಲ್ಲಿ ಇರಿಸಲಾಗುತ್ತದೆ ಅದು 6 ಬದಿಗಳು ಇರುತ್ತವೆ ಮತ್ತು ಅದರ ಅಕ್ಷದೊಂದಿಗೆ ಈ ಮೂಲ ಅಂಚುಗಳಲ್ಲಿ ಒಂದು ಸಮತಲ ಸಮತಲಕ್ಕೆ ಇಳಿಜಾರಾಗಿರುತ್ತದೆ ಆದ್ದರಿಂದ ನೆಲೆ ಮತ್ತು ಅಕ್ಷವು ಇಳಿಜಾರಾಗಿರುವ ರೀತಿಯಲ್ಲಿ ನಿರ್ಮಿಸಬೇಕಾಗಿದೆ ಮತ್ತು ಅಂಚು ಸಹ ಇಳಿಜಾರಾಗಿರಬೇಕು ಆ ಉದಾಹರಣೆಯನ್ನು ನೋಡೋಣ ಇದು ಷಡ್ಭುಜೀಯ ಪಿರಮಿಡ್ ಆದ್ದರಿಂದ 6 ಬದಿಗಳು ಯಾವಾಗಲೂ ಇರುತ್ತವೆ ಆ 6 ಬದಿಗಳು ಷಡ್ಭುಜೀಯ ಪಿರಮಿಡ್ ಆಗಿರುತ್ತವೆ ಆದ್ದರಿಂದ ಎಲ್ಲಾ ಇಳಿಜಾರಾದ ಮುಖಗಳು ಮೇಲ್ಭಾಗದ ನೋಟದಲ್ಲಿ ಗೋಚರಿಸುತ್ತವೆ ಆದ್ದರಿಂದ ನಿರಂತರ ರೇಖೆಯನ್ನು ತೋರಿಸುತ್ತೇವೆ ಮತ್ತು ಅದರ ಪ್ರಕ್ಷೇಪಗಳು ತ್ರಿಕೋನದಂತೆ ಮತ್ತು ಈ ಒಂದು ರೇಖೆಯು ಅಲ್ಲಿ ಸೇರಿಕೊಳ್ಳುತ್ತದೆ ಈಗ ಅಕ್ಷವನ್ನು ಓರೆಯಾಗಿಸಬೇಕಾಗಿದೆ ಅದು ತಿರುಗಿಸಬೇಕಾದ ಅಕ್ಷವಾಗಿದೆ ಆದ್ದರಿಂದ ಈ ಅಕ್ಷವು ಒಂದು ನಿರ್ದಿಷ್ಟ ಕೋನದಿಂದ ತಿರುಗುತ್ತಿದ್ದರೆ ಅದು ಆ ರೀತಿಯಲ್ಲಿ ಹೋಗುತ್ತದೆ ಈ ಉದ್ದವನ್ನು ಅದಕ್ಕೆ ವರ್ಗಾಯಿಸಿ ಅಂತೆಯೇ ಈ ರೇಖೆಯನ್ನು ಆ ರೀತಿಯಲ್ಲಿ ವರ್ಗಾಯಿಸುವುದು ಇಲ್ಲಿಂದ ದೂರವನ್ನು ಅಳೆಯಿರಿ ಮತ್ತು ಕಂಸವನ್ನು ರಚಿಸುತ್ತದೆ ಅದೇ ರೀತಿ ಇಲ್ಲಿಂದ ಆ ಅಂತರವು ಬಿಂದುಗಳಿಂದ ಕಂಸವನ್ನು ರಚಿಸುತ್ತದೆ ಆದ್ದರಿಂದ ಈ ಛೇದಕ ಬಿಂದುಗಳನ್ನು ಸೇರಿಸಿ ಇದರಿಂದ ಈ ಭಾಗವನ್ನು ಹೊಂದಿರುತ್ತೇವೆ ಈಗ ಈ ಎಲ್ಲಾ ಬಿಂದುಗಳನ್ನು ಸಮತಲ ಸಮತಲದಲ್ಲಿ ವರ್ಗಾಯಿಸಿ ಅಂತೆಯೇ ಈ ಸಮತಲ ಸಮತಲದಲ್ಲಿ ಈ ಬಿಂದುಗಳನ್ನು ವರ್ಗಾಯಿಸಿ ಈ ಬಿಂದುಗಳು ಈ ಮಟ್ಟದಲ್ಲಿ ಛೇದಿಸುತ್ತವೆ ಈಗ ಈ ದಿಕ್ಕಿನಿಂದ ನೋಡುವಾಗ ಗೋಚರಿಸುವ ರೇಖೆಗಳನ್ನು ಗುರುತಿಸುತ್ತೇವೆ ಅದು ao ರೇಖೆಗಳಾಗಿರುತ್ತದೆ ಅಂದರೆ a ನಿಂದ o ಗೋಚರಿಸುತ್ತದೆ ಅಂತೆಯೇ ಆ ಮುಖವೂ fo ಗೋಚರಿಸುತ್ತದೆ ಅದು ಆಗಿರುತ್ತದೆ ಖಂಡಿತವಾಗಿ a' ನಿಂದ f' ಈ ರೇಖೆಗಳು ಸಹ ಗೋಚರಿಸುತ್ತವೆ ಈಗ ಆ ದಿಕ್ಕಿನಿಂದ ನೋಡುವಾಗ b o ಮೇಲ್ಮೈ ಕೂಡ ಗೋಚರಿಸುತ್ತದೆ a b ಮೇಲ್ಮೈ ಕೂಡ ಗೋಚರಿಸುತ್ತದೆ ಅಂತೆಯೇ f e ಮೇಲ್ಮೈ ಆ e ಯ f ಹಿಂಬದಿ ಕೂಡ ಗೋಚರಿಸುತ್ತದೆ f o ಸಹ ಗೋಚರಿಸುತ್ತದೆ ಮತ್ತು ಅದು e o ಸಹ ಗೋಚರಿಸುತ್ತದೆ ಇದು ಪಿರಮಿಡ್ನಲ್ಲಿ ಶಂಕುಗಳು ಕಾಣುವ ರೀತಿ ಆಗಿದೆ ಮತ್ತು ಅದರ ಹಿಂಭಾಗದಲ್ಲಿರುವ ಇತರ ಆಂತರಿಕ ವಸ್ತುಗಳು ಗೋಚರಿಸುವುದಿಲ್ಲ ಇದು ಆ ರೀತಿಯಲ್ಲಿ ಹೋಗುತ್ತದೆ ಮತ್ತು ಈ c d ರೇಖೆಗಳು ಸಹ ಅಗೋಚರವಾಗಿರುತ್ತದೆ ಆದ್ದರಿಂದ ಆ ಡ್ಯಾಶ್ ಮಾಡಿದ ರೇಖೆಗಳನ್ನು ಹೊಂದಿರುತ್ತೇವೆ ಆದ್ದರಿಂದ ಒಟ್ಟಾರೆ ನಿರ್ಮಾಣವು ನಮಗೆ ಮುಂಭಾಗದ ನೋಟವು ಇಳಿಜಾರಿನಂತೆ ಕಾಣುತ್ತದೆ ಮತ್ತು ಮೇಲ್ಭಾಗದ ನೋಟವು ಈ ಅಸ್ಪಷ್ಟ ರೀತಿಯ ಪಿರಮಿಡ್ ಅನ್ನು ಮಾಡುತ್ತದೆ ಈಗ ಇನ್ನೊಂದು ಉದಾಹರಣೆಯನ್ನು ನೋಡೋಣ ಒಂದು ಷಡ್ಭುಜೀಯ ಪಟ್ಟಕವನ್ನು ಸಮತಲ ಸಮತಲದ ತಳದಲ್ಲಿ ಒಂದು ಮೂಲೆಯೊಂದಿಗೆ ಇರಿಸಬೇಕಾಗಿದೆ ಅಂದರೆ ತಳ ಅಥವಾ ಅಕ್ಷವು ಸಮತಲ ಸಮತಲಕ್ಕೆ ಇಳಿಜಾರಾಗಿರುತ್ತದೆ ಸಮತಲ ಸಮತಲದಲ್ಲಿ ಉಳಿದಿರುವ ಬಿಂದುಗಳು ಯಾವುವು ಎಂಬುದರ ಬಗ್ಗೆ ಯೋಚಿಸಿ ಅಕ್ಷವು ಸಮತಲ ಸಮತಲ ಅಥವಾ ಲಂಬ ಸಮತಲದೊಂದಿಗೆ ಓರೆಯಾಗಿದೆಯೇ ಯಾವ ಅರ್ಥದಲ್ಲಿ ಮತ್ತು ಆ ನೆಲೆಯ ಈ ಷಡ್ಭುಜೀಯ ಪಟ್ಟಕದ ಮೂಲೆಯು ಎಚ್ ಆ ಉದಾಹರಣೆಯನ್ನು ನೋಡೋಣ ಮೊದಲನೆಯದಾಗಿ ಇದು ಷಡ್ಭುಜೀಯ ಪಟ್ಟಕವಾಗಿದೆ ಅದು ಇಳಿಜಾರಿನ ಕೋನಗಳಾಗಿರಬಹುದು ಮೊದಲು ಚಿತ್ರದೊಂದಿಗೆ ಪ್ರಾರಂಭಿಸಿ ನಂತರ ಸೂಕ್ತವಾದ ತಿರುಗುವಿಕೆಗಳನ್ನು ಮಾಡುತ್ತೇವೆ ಇದರಿಂದ ನಿರ್ದಿಷ್ಟ ಷರತ್ತುಗಳನ್ನು ಪೂರೈಸಲಾಗುತ್ತದೆ ಮೊದಲು ಷಡ್ಭುಜೀಯ ಪಟ್ಟಕವನ್ನು ರಚಿಸಿ ಮುಂಭಾಗದ ನೋಟದಲ್ಲಿ ಇದು ಆಯತದಂತೆ ಕಾಣುತ್ತದೆ ಈ ಮುಖವನ್ನು ನಾವು ಸಂಪೂರ್ಣವಾಗಿ ಆ ರೀತಿಯಲ್ಲಿ ನೋಡಬಹುದು ಅಕ್ಷವು ಅಗೋಚರವಾಗಿರುತ್ತದೆ ಅದು ಡ್ಯಾಶ್ ಡಾಟ್ ರೇಖೆಗಳು ಮತ್ತು ಅಕ್ಷವನ್ನು ಆ ಸಮತಲ ಸಮತಲಕ್ಕೆ ಓರೆಯಾಗಿಸಲಾಗುತ್ತದೆ ಅದನ್ನು ಮುಂಭಾಗದ ನೋಟದಲ್ಲಿ ಮಾತ್ರ ಗ್ರಹಿಸಬಹುದು ಅಕ್ಷವು ಡ್ಯಾಶ್ ಡಾಟ್ ರೇಖೆಯನ್ನು ಹೊಂದಿದೆ ಈ ಎಲ್ಲಾ ರೇಖೆಯನ್ನು ವರ್ಗಾಯಿಸಿ ಅದನ್ನು ನೋಡುತ್ತೇವೆ ನಾವು ಆ ತಳದ ಮೂಲೆಯನ್ನು ಯಾವಾಗಲೂ ಸಮತಲ ಸಮತಲದಲ್ಲಿ ಇರಿಸುವುದನ್ನು ಎಚ್ಚರಿಕೆಯಿಂದ ಗಮನಿಸುತ್ತಿದ್ದರೆ ಅದನ್ನು ಈ ಸಮತಲ ಸಮತಲದಲ್ಲಿ ಇರಿಸಲು ಅದನ್ನು ಮಾಡಿದ್ದೇವೆ ಮತ್ತು ಈ ಮೂಲೆಯು ಇನ್ನೂ ಆ ಸಮತಲ ಸಮತಲದಲ್ಲಿದೆ ಈ ಬಿಂದುವು ಯಾವಾಗಲೂ ಆ ನೆಲದ ಮೇಲೆ ಇರುತ್ತದೆ ಈಗ ಈ ಬಿಂದುಗಳನ್ನು ಮೇಲ್ಭಾಗದ ನೋಟದಿಂದ ಮುಂಭಾಗದ ನೋಟದಿಂದ ಮತ್ತು ಈ ದಿಕ್ಕಿನಿಂದ ಪ್ರಕ್ಷೇಪಿಸುವುದು ಇಲ್ಲಿಂದ ಬಿಂದುಗಳನ್ನು ವರ್ಗಾಯಿಸಿ ಮತ್ತು ಇದರಿಂದ ಅದು ಛೇದಿಸುತ್ತವೆ ಜಾಗರೂಕರಾಗಿರಬೇಕು ಈ ದಿಕ್ಕಿನಲ್ಲಿ a ಅನ್ನು ವರ್ಗಾಯಿಸೋಣ ಅದು ಇಲ್ಲಿ ಎಲ್ಲೋ ಹೋಗುತ್ತದೆ ಅಂತೆಯೇ a1 ಅನ್ನು ವರ್ಗಾಯಿಸಿ ಅಲ್ಲಿ ಅವು ಛೇದಿಸುತ್ತವೆ ಮೊದಲು a ಬಿಂದುಗಳನ್ನು ನೋಡಿ ನಂತರ b ಯಿಂದ ಅಲ್ಲಿ ಅವು ಛೇದಿಸುತ್ತವೆ ಮತ್ತು ಆ ಬಿಂದುಗಳನ್ನು ಗುರುತಿಸಿ ಅಂತೆಯೇ ಆ ಬಿಂದುಗಳಿಗೆ c ನಕ್ಷೆ ಮಾಡುತ್ತೇವೆ ಮತ್ತು ಆ ಬಿಂದುಗಳಿಗೆ c' ನಕ್ಷೆ ಮಾಡುತ್ತೇವೆ ನಂತರ d 1 e 1 ಮತ್ತು f 1 ಅನ್ನು ಗುರುತಿಸುತ್ತೇವೆ ಅದೇ ರೀತಿ ಇನ್ನೊಂದು ಬದಿಯಲ್ಲಿ a e c d' ಬಿಂದುಗಳು ಈ ಮಾಹಿತಿಯನ್ನು ನೀಡುತ್ತವೆ ಮೇಲ್ಭಾಗದ ನೋಟದಿಂದ ನೋಡುತ್ತಿರುವಾಗ ಈ ಸಂಪೂರ್ಣ ಸಮತಲ ಗೋಚರಿಸುತ್ತದೆ ಅದನ್ನು ಷಡ್ಭುಜಾಕೃತಿಯಂತೆ ನೋಡುತ್ತಿದ್ದೇವೆ ಇದನ್ನು ನೋಡುವಾಗ ಈ ಷಡ್ಭುಜಾಕೃತಿಯ ಹೆಚ್ಚಿನ ಭಾಗವು ಅಂಚುಗಳನ್ನು ಹೊರತುಪಡಿಸಿ ಅಗೋಚರವಾಗಿರುತ್ತದೆ ಆದ್ದರಿಂದ ಆಂತರಿಕ ವಿಷಯಗಳು ಅಗೋಚರವಾಗಿರುತ್ತವೆ ಇದನ್ನು ಹೊಂದಲು ಒಂದು ಕಾರಣವಿದೆ ಮತ್ತು ಇದು ಗೋಚರಿಸುತ್ತದೆ ಆದ್ದರಿಂದ ನಿರಂತರ ರೇಖೆಯನ್ನು ಹೊಂದಿದ್ದೇವೆ ಈ ಅಂಚುಗಳು ಸಹ ಗೋಚರಿಸುತ್ತವೆ ಇದು ನಿರಂತರ ರೇಖೆಗಳು ಇನ್ನೊಂದು ಉದಾಹರಣೆಯನ್ನು ತೆಗೆದುಕೊಳ್ಳೋಣ ಇದು ಷಡ್ಭುಜೀಯ ಪಿರಮಿಡ್ ಪಿರಮಿಡ್ ಎಂದರೆ ನಮ್ಮಲ್ಲಿ ಈ ತುದಿ ಇದೆ ಮತ್ತು ಅದನ್ನು ಸಮತಲ ಸಮತಲದಲ್ಲಿ ಅದರ ತ್ರಿಕೋನ ಮುಖಗಳಲ್ಲಿ ಇರಿಸಲಾಗಿದೆ ನಮ್ಮಲ್ಲಿ ಪಿರಮಿಡ್ ಇದೆ ಅದನ್ನು ಆ ಸಮತಲ ಸಮತಲದಲ್ಲಿ ಇರಿಸಲಾಗುತ್ತದೆ ಮುಖವು ಯಾವಾಗಲೂ ಆ ಸಮತಲ ಸಮತಲವನ್ನು ಸ್ಪರ್ಶಿಸುತ್ತದೆ ಈ ಸಂದರ್ಭದಲ್ಲಿ ನಾವು ಮಾಡಬೇಕಾದುದು ಮೊದಲು ಅದನ್ನು ಸಮತಲ ಸಮತಲದಲ್ಲಿ ಅದರ ನೆಲೆಗಳೊಂದಿಗೆ ಇರಿಸಿರುವ ರೀತಿಯಲ್ಲಿ ತಿರುಗಿಸುವುದು ಈ ಷಡ್ಭುಜೀಯ ಪಿರಮಿಡ್ ಅನ್ನು ಸಮತಲ ಸಮತಲದಲ್ಲಿ ಅದರ ನೆಲೆಗಳೊಂದಿಗೆ ಇರಿಸಿದಾಗ ಮೇಲ್ಭಾಗದ ನೋಟದಲ್ಲಿ ನಾವು ಈ ಷಡ್ಭುಜವನ್ನು ಆ ರೀತಿಯಲ್ಲಿ ನೋಡುತ್ತೇವೆ ಅಕ್ಷವು o ಮೂಲಕ ಹೋಗುತ್ತದೆ ಅದನ್ನು ಪ್ರಕ್ಷೇಪಿಸುವುದು ಇದರಿಂದಾಗಿ ಮುಂಭಾಗದ ನೋಟದಲ್ಲಿ ಈ ಹೆಚ್ಚುವರಿ ಅಂಚಿನೊಂದಿಗೆ ತ್ರಿಕೋನದಂತೆ ನೋಡುತ್ತೇವೆ ನಾವು ನೋಡುತ್ತಿರುವಾಗ ಈ ಸಂಪೂರ್ಣ ಅಂಚು ಇಲ್ಲಿ ಗೋಚರಿಸುತ್ತದೆ ಈಗ ಈ ಅಕ್ಷವು ಸಮತಲ ಸಮತಲದೊಂದಿಗೆ ಇಳಿಜಾರಿನ ಕೋನವನ್ನು ಮಾಡುವ ರೀತಿಯಲ್ಲಿ ತಿರುಗಿಸಿ ಮತ್ತು ಈ ಸಮತಲದಲ್ಲಿ ಅಂಚುಗಳಲ್ಲಿ ಒಂದನ್ನು ಇರಿಸಲಾಗುತ್ತದೆ ನಾವು ನೋಡುತ್ತಿದ್ದರೆ ಇದು ಅಂಚುಗಳಲ್ಲಿ ಒಂದಾಗಿದೆ ಅದನ್ನು ಆ ದಿಕ್ಕಿನಲ್ಲಿ ತಿರುಗಿಸುತ್ತಿದ್ದರೆ ಈ oc ಅಂಚನ್ನು ನೆಲದ ಮೇಲೆ ಇಡಬೇಕಾಗುತ್ತದೆ oc ಅದನ್ನು ರಚಿಸುತ್ತೇವೆ o' ಅನ್ನು c' ಗೆ ಅಳೆಯಿರಿ ಮತ್ತು oc ಎಂದು ಗುರುತಿಸಿ ಅದನ್ನು ರಚಿಸುತ್ತೇವೆ ಈಗ a'd' ಇದನ್ನು ಈ ರೀತಿ ವರ್ಗಾಯಿಸಿ ಇಲ್ಲಿಂದ oa' ಅಳೆಯಿರಿ ಆ ಉದ್ದವು ಒಂದು ಕಂಸವನ್ನು ರಚಿಸುತ್ತದೆ ಮತ್ತು ಇಲ್ಲಿಂದಲೂ a'd' ಅದನ್ನು ಅಳೆಯಬಹುದು ಮತ್ತೊಂದು ಕಂಸವನ್ನು ರಚಿಸುತ್ತೇವೆ ಆದ್ದರಿಂದ ಒಮ್ಮೆ ಆ ಬಿಂದುಗಳನ್ನು ತ್ರಿಕೋನದಿಂದ ಸಂಪರ್ಕಿಸುತ್ತೇವೆ ಮಧ್ಯದಲ್ಲಿ ಇರುವ ಈ ಉದ್ದವು ಒಂದೇ ಆಗಿರುತ್ತದೆ ಎಂದು ತಿಳಿದ ನಂತರ ನಾವು ಅದನ್ನು ಸಂಪರ್ಕಿಸಬಹುದು ಇದರಿಂದ ಆ ತ್ರಿಕೋನವನ್ನು ಮಾಡಬಹುದು ಅದನ್ನು ಹೊಂದಿದ ನಂತರ ಈ ಬಿಂದುವಿನ ಪ್ರಕ್ಷೇಪಗಳನ್ನು ಲಂಬವಾಗಿ ಕೆಳಗೆ ವರ್ಗಾಯಿಸುತ್ತೇವೆ ಅಂತೆಯೇ ಈ e b ಬಿಂದುಗಳನ್ನು ಹೊಂದಿದ್ದೇವೆ ಅವುಗಳು ಸಹ ಆ ರೀತಿಯಲ್ಲಿ ಪ್ರಕ್ಷೇಪಿಸಲ್ಪಟ್ಟಿವೆ ಆ ರೀತಿಯಲ್ಲಿ ನಾವು ಬಿಂದುವನ್ನು a b c d e ಮತ್ತು f ಎಂದು ಗುರುತಿಸಬಹುದು ಈಗಾಗಲೇ o ಬಿಂದುವನ್ನು ವರ್ಗಾಯಿಸಿದ್ದೇವೆ ಅದು ಮುಗಿದ ನಂತರ ಗೋಚರಿಸುವ ಮುಖಗಳನ್ನು ಸೇರಿಸುತ್ತೇವೆ ಆದ್ದರಿಂದ ಗೋಚರಿಸುವ ಮುಖವು a o ಮುಖವಾಗಿದೆ ಮತ್ತು ಇದು ಸಹ ಗೋಚರಿಸುವ b o ಮತ್ತು e o ಅದನ್ನು ಸೇರಿಸುತ್ತೇವೆ ಅಂತೆಯೇ ಇನ್ನೊಂದು ಬದಿಯಲ್ಲಿ e ಗೋಚರಿಸುತ್ತದೆ ಅಂತೆಯೇ f ಗೋಚರಿಸುತ್ತದೆ ಮತ್ತು ಮೇಲ್ಭಾಗದ ನೋಟದಿಂದ ನೋಡುತ್ತಿರುವಾಗ ಇದು a f ರೇಖೆಗಳ ಯಾವಾಗಲೂ ಗೋಚರಿಸುತ್ತದೆ ಅದನ್ನು ಸೇರಿಸುತ್ತೇವೆ ಮತ್ತು c d ಸಹ ಗೋಚರಿಸುತ್ತದೆ ಆದ್ದರಿಂದ ಅದನ್ನು ಸೇರಿಸುತ್ತೇವೆ ಈಗ c ಯಿಂದ ನೋಡುತ್ತಿರುವಾಗ ಈ e ಬಿಂದು ಸಂಪರ್ಕಗೊಂಡಿದೆ ಆದ್ದರಿಂದ ಎರಡೂ ಗೋಚರಿಸುತ್ತವೆ ಉಳಿದ ರೇಖೆಗಳು ಯಾವಾಗಲೂ ಅಗೋಚರವಾಗಿರುತ್ತವೆ ಆದ್ದರಿಂದ ನಾವು ಅದನ್ನು ಡ್ಯಾಶ್ ಮಾಡಿದ ರೇಖೆಗಳ ಮೂಲಕ ತೋರಿಸುತ್ತೇವೆ ಇನ್ನೊಂದು ಉದಾಹರಣೆಯನ್ನು ತೆಗೆದುಕೊಳ್ಳೋಣ 40 ಮಿ ಮತ್ತು 50 ಮಿ ತಳದ ಬದಿಗಳ ಆಯತಾಕಾರದ ಪಿರಮಿಡ್ನ ಮೇಲಿನ ಮತ್ತು ಮುಂಭಾಗದ ನೋಟಗಳನ್ನು ರಚಿಸಿ ಇದು ಆಯತಾಕಾರದ ಪಿರಮಿಡ್ ಆಗಿದೆ ನೀವು ವಿಭಿನ್ನ ಬದಿಗಳನ್ನು 40 ಮಿ ಮತ್ತು 50 ಮಿ ವಿಭಿನ್ನ ಉದ್ದಗಳನ್ನು ಹೊಂದಲು ಒಂದು ಕಾರಣವಿದೆ ಮತ್ತು ಇದು 70 ಮಿ ಎತ್ತರವನ್ನು ಹೊಂದಿದೆ ಇದು ಪಿರಮಿಡ್ ಆಗಿರುವುದರಿಂದ ಸಮತಲ ಸಮತಲದಲ್ಲಿ ಅದರ ದೊಡ್ಡ ತ್ರಿಕೋನ ಮುಖಗಳಲ್ಲಿ ಇರಿಸಿದಾಗ ಯಾವಾಗಲೂ ಈ ತುದಿಯನ್ನು ಹೊಂದಿದ್ದೇವೆ ಮತ್ತು ತಳ ಆಯತಾಕಾರವಾಗಿರಬಹುದು ಈ ನೆಲೆಯನ್ನು ತುದಿಗೆ ಸಂಪರ್ಕಿಸುವಾಗ ತ್ರಿಕೋನ ಮುಖಗಳನ್ನು ನೋಡುತ್ತೇವೆ ಮತ್ತು ಸಮತಲ ಸಮತಲದಲ್ಲಿರುವ ದೊಡ್ಡ ತ್ರಿಕೋನ ಮುಖಗಳು ಇದಲ್ಲದೆ ತ್ರಿಕೋನ ಮುಖದ ತಳದ ಉದ್ದದ ಅಂಚನ್ನು ಸಮತಲ ಸಮತಲದಲ್ಲಿ ಇರಿಸಲಾಗುತ್ತದೆ ಮತ್ತು ಇದು ಲಂಬ ಸಮತಲಕ್ಕೆ 60 ಡಿಗ್ರಿಗಳಷ್ಟು ಇಳಿಜಾರಾಗಿರುತ್ತದೆ ಮತ್ತು ಪಿರಮಿಡ್ನ ತುದಿಯು ಲಂಬ ಸಮತಲಕ್ಕೆ ಸಮೀಪದಲ್ಲಿರುವುದರಿಂದ ಅದು ಮೇಲ್ಭಾಗದ ನೋಟದಲ್ಲಿ ಗೋಚರಿಸುತ್ತದೆ ಆದ್ದರಿಂದ ನಾವು ಇದನ್ನು ಮೊದಲಿಗೆ ಷರತ್ತುಗಳ ಆಧಾರದ ಮೇಲೆ ನಿರ್ಮಿಸುವಾಗ ವಸ್ತು ಹೇಗೆ ಕಾಣುತ್ತದೆ ಎಂಬುದನ್ನು ದೃಶ್ಯೀಕರಿಸಬೇಕು ಈ ಕೊನೆಯ ಹಂತದಲ್ಲಿ ನೀವು ಎಚ್ಚರಿಕೆಯಿಂದ ನೋಡುತ್ತಿದ್ದರೆ ಪಿರಮಿಡ್ನ ತುದಿಯು ಲಂಬ ಸಮತಲಕ್ಕೆ ಹತ್ತಿರದಲ್ಲಿದೆ ಅದು ನಮಗೆ ಆದ್ಯತೆಯ ನಿರ್ದೇಶನವನ್ನು ನೀಡುತ್ತದೆ ಈಗಾಗಲೇ ಈ ಪಿರಮಿಡ್ ಅನ್ನು ಓರೆಯಾಗಿಸಬೇಕಾಗಿದೆ ಆದ್ದರಿಂದ ತುದಿ ಯಾವಾಗಲೂ ಲಂಬ ಸಮತಲಕ್ಕೆ ಹತ್ತಿರದಲ್ಲಿದೆ ಇದನ್ನು ಲಂಬ ಸಮತಲವನ್ನಾಗಿ ಮಾಡಬೇಕು ಇದು ಒಂದು ತುದಿಯಾಗಿದ್ದರೆ ಅದನ್ನು ಆ ರೀತಿಯಲ್ಲಿ ತರಬೇಕಾಗಿದೆ ಅದು ಆ ರೀತಿಯಲ್ಲಿರಬಹುದು ಆದರೆ ಈ ತುದಿ ಆ ರೀತಿಯಲ್ಲಿರಬೇಕು ಆದರೆ ಅದು ಅಂತಹದ್ದಾಗಿರಬಾರದು ಮತ್ತು ಎರಡನೇ ಸ್ಥಿತಿಯನ್ನು ನೋಡುತ್ತಿದ್ದರೆ ತ್ರಿಕೋನ ಮುಖದ ತಳದ ಉದ್ದದ ಅಂಚನ್ನು ಸಮತಲ ಸಮತಲದಲ್ಲಿ ಇರಿಸಲಾಗುತ್ತದೆ ಮತ್ತು ಅದು ಮೇಲ್ಭಾಗದ ನೋಟದಲ್ಲಿ 60 ಡಿಗ್ರಿಗಳಷ್ಟು ಇಳಿಜಾರಾಗಿರುತ್ತದೆ ಆದ್ದರಿಂದ ಈ ಲಂಬ ಸಮತಲದೊಂದಿಗೆ 60 ಡಿಗ್ರಿ ಮಾಡುವ ತ್ರಿಕೋನ ಮುಖದ ಉದ್ದದ ಅಂಚನ್ನು ನೋಡುತ್ತಿರುವಾಗ ಆ ದೃಶ್ಯದಿಂದ ಈ ಪಿರಮಿಡ್ ಹೇಗೆ ಓರೆಯಾಗುತ್ತದೆ ಎಂಬುದನ್ನು ಸುಲಭವಾಗಿ ಗುರುತಿಸಬಹುದು ಅದನ್ನು ನೋಡೋಣ ಮೊದಲನೆಯದಾಗಿ ನಾವು ಅನೇಕ ತಿರುಗುವಿಕೆಗಳನ್ನು ಮಾಡಬೇಕಾಗಬಹುದು ಆದ್ದರಿಂದ ಒಂದು ಆಯತವನ್ನು ರಚಿಸುವ ರೀತಿಯಲ್ಲಿ ಅದನ್ನು ಪ್ರಾರಂಭಿಸುವುದು ಸುಲಭವಾದ ಮಾರ್ಗವಾಗಿದೆ ಇದು ಪಿರಮಿಡ್ ಆದ್ದರಿಂದ ಅಂಚುಗಳು ಅಲ್ಲಿ ಸೇರಿಕೊಳ್ಳುತ್ತವೆ ನಾವು ಕಪ್ಪು ಬಣ್ಣವನ್ನು ಬಳಸೋಣ ವಿಭಿನ್ನ ವೀಕ್ಷಣೆ ಪ್ರಕ್ಷೇಪಣವು ಪಿರಮಿಡ್ ಆಗಿದೆ ಅದನ್ನು ತ್ರಿಕೋನವಾಗಿ ನೋಡುತ್ತೇವೆ ಈ ದಿಕ್ಕನ್ನು ನೋಡುತ್ತಿರುವಾಗ ಇದು ಈ ತ್ರಿಕೋನ ಮುಖದೊಂದಿಗೆ ಹೊಂದಿಕೆಯಾಗುತ್ತದೆ ಅದೇ ರೀತಿ ಇದು ಆ ತ್ರಿಕೋನ ಮುಖದೊಂದಿಗೆ ಹೊಂದಿಕೆಯಾಗುತ್ತದೆ ಈಗ ಅದನ್ನು ಈ ಭಾಗದಿಂದ ಸಮತಲ ಸಮತಲದಲ್ಲಿ ಇರಿಸಲಾಗಿದೆ ನಾವು ಏನು ಮಾಡಬೇಕು ಮೊದಲು o b ಅದನ್ನು ಆ ಸಮತಲ ಸಮತಲದಲ್ಲಿ ಗುರುತಿಸುತ್ತೇವೆ ನಂತರ ಈ a ಬಿಂದುವನ್ನು ನಿಖರವಾಗಿ ಆ ಸ್ಥಳಕ್ಕೆ ವರ್ಗಾಯಿಸಿ ನಂತರ ಈ ಎಲ್ಲಾ ಬಿಂದುಗಳನ್ನು ಕೆಳಗೆ ಪ್ರಕ್ಷೇಪಿಸುತ್ತದೆ ಅಂತೆಯೇ ಈ ಬಿಂದುಗಳನ್ನು ಪ್ರಕ್ಷೇಪಿಸುತ್ತದೆ ನಂತರ ಪಿರಮಿಡ್ ಅನ್ನು ಹೊಂದಿರುತ್ತೇವೆ ಈ ರೀತಿಯಾಗಿ ಇದು ಮೇಲ್ಭಾಗದ ನೋಟದಲ್ಲಿ ಕಾಣುತ್ತದೆ ಉಳಿದ ವಸ್ತುಗಳು ಡ್ಯಾಶ್ ಮಾಡಿದ ರೇಖೆಗಳು ಅದರ ನಂತರ ನಾವು ಮಾಡಬೇಕಾಗಿರುವುದು ಈ ಉದ್ದದ ಅಂಚು ಲಂಬ ಸಮತಲದೊಂದಿಗೆ ಇಳಿಜಾರಿನ ಕೋನವನ್ನು ಮಾಡುತ್ತದೆ ಅಂದರೆ ಅದನ್ನು ಈ ರೀತಿ ನೋಡಬಾರದು ಅದು ಅದರ ಉದ್ದವನ್ನು ಕಡಿಮೆಗೊಳಿಸಬೇಕು ಇದು ಹೆಚ್ಚು ಈ ರೀತಿಯಾಗಿದೆ ನಾವು ಕಡಿಮೆ ಮಾಡಲು ಬಯಸುತ್ತೇವೆ ನಾವು ತಿರುಗುತ್ತಿರುವಾಗ ಉದ್ದದ ಅಂಚಿನ ಉದ್ದವು ವೀಕ್ಷಣೆಯಲ್ಲಿ ಕಡಿಮೆಯಾಗುತ್ತದೆ ಉದಾಹರಣೆಗೆ ಇದು ಉದ್ದವಾಗಿದೆ ಆ ಉದ್ದವನ್ನು ಕಡಿಮೆ ಮಾಡಲು ಬಯಸುತ್ತೇವೆ ಆದ್ದರಿಂದ ಅದು ಲಂಬ ಸಮತಲದೊಂದಿಗೆ ಕೋನವನ್ನು ಮಾಡುತ್ತದೆ ಮೇಲ್ಭಾಗದ ನೋಟದಲ್ಲಿ ಮಾತ್ರ ನೋಡಬಹುದು ನಾವು ಮೇಲ್ಭಾಗದ ನೋಟದಲ್ಲಿ ಮಾಡುತ್ತಿರುವಾಗ ಅದು ಕೋನವನ್ನು ಮಾಡುವ ರೀತಿಯಲ್ಲಿ ನಿರ್ಮಿಸುತ್ತೇವೆ ಆದ್ದರಿಂದ ಈ ಸಂಪೂರ್ಣ ವಸ್ತುವನ್ನು ಅದೇ ರೀತಿ ತಿರುಗಿಸುವ ರೀತಿಯಲ್ಲಿ ತಿರುಗಿಸಲಾಗುತ್ತದೆ ಅದನ್ನು ರಚಿಸಿ ಮತ್ತು ಈ ಉದ್ದವನ್ನು ವರ್ಗಾಯಿಸುತ್ತದೆ ಇಳಿಜಾರಿನ ಕೋನವನ್ನು ಮಾಡಿದಾಗ ಲಂಬ ಸಮತಲದೊಂದಿಗೆ ಅದು ಹೇಗೆ ಮಾಡಲಿದೆ ಎಂಬುದನ್ನು ದೀರ್ಘ ಅಂಚಿನಲ್ಲಿ ಗ್ರಹಿಸಬಹುದು ಇದನ್ನು ನಿರ್ದಿಷ್ಟ ಕೋನದಿಂದ ತಿರುಗಿಸುತ್ತೇವೆ ನಂತರ ಆ ಬಿಂದುಗಳನ್ನು ಮೇಲ್ಮುಖವಾಗಿ ಈ ಕಡೆಗೆ ಪ್ರಕ್ಷೇಪಿಸುತ್ತೇವೆ ಮತ್ತು ಅದನ್ನು ತಿರುಗುತ್ತಿದ್ದೇವೆ ಆದ್ದರಿಂದ ಈ ಬಿಂದುಗಳನ್ನು ಪ್ರಕ್ಷೇಪಿಸುತ್ತದೆ ಅದನ್ನು ಮಾಡಿದಾಗ ಈ c ಬಿಂದು ಮತ್ತು ಆ c ಬಿಂದು ಅಲ್ಲಿ ಸೇರಿಕೊಳ್ಳುತ್ತದೆ ಈ b ಬಿಂದು ಮತ್ತು ಆ b ಬಿಂದು ಅಲ್ಲಿ ಸೇರಿಕೊಳ್ಳುತ್ತದೆ ಆದ್ದರಿಂದ ಇವುಗಳನ್ನು ಒಂದು ರೇಖೆ ಮೂಲಕ ಸೇರಿಸಿ ಅಂತೆಯೇ ಈ a ಬಿಂದು ಮತ್ತು ಆ a ಬಿಂದು ಅಲ್ಲಿ ಸೇರಿಕೊಳ್ಳುತ್ತದೆ ಅದನ್ನು ಸೇರಿಸಿ ಅಂತೆಯೇ ಈ d ಬಿಂದು ಮತ್ತು ಆ d ಬಿಂದು ಸೇರಿಕೊಳ್ಳುತ್ತದೆ ರೇಖೆ ಮೂಲಕ ಸೇರಿಸಿ ಈಗ ಈ o ಅಲ್ಲಿಗೆ ರೂಪಿಸಲಾಗಿದೆ ಅಂದರೆ ಮುಂಭಾಗದ ನೋಟವನ್ನು ಹೊಂದಿದ್ದೇವೆ ಈ ಉದ್ದನೆಯ ಅಂಚು ಲಂಬ ಸಮತಲದೊಂದಿಗೆ ಕೋನವನ್ನು ಮಾಡುತ್ತದೆ ಮತ್ತು ಉಳಿದ ಸಾಲುಗಳು ಯಾವಾಗಲೂ ಡ್ಯಾಶ್ ಮಾಡಿದ ರೇಖೆಗಳಾಗಿರುತ್ತವೆ ಇದು ನಿರ್ಮಿಸುವ ವಿಧಾನ ಇದು ಪಿರಮಿಡ್ನ ಮೇಲ್ಭಾಗದ ನೋಟ ಮತ್ತು ಮುಂಭಾಗದ ನೋಟವಾಗಿದ್ದು ಇದರ ಉದ್ದದ ಅಂಚು ಲಂಬ ಸಮತಲದೊಂದಿಗೆ ಇಳಿಜಾರಾದ ಕೋನವನ್ನು ಮಾಡುತ್ತಿದೆ ಮತ್ತು ಸಮತಲ ಸಮತಲದಲ್ಲಿ ಇರಿಸಲಾಗಿರುವ ಉದ್ದದ ಅಂಚುಗಳಾಗಿವೆ ಈಗ ಕೊನೆಯ ಉದಾಹರಣೆಯನ್ನು ನೋಡೋಣ ಇಲ್ಲಿ 80 ಮಿ ವ್ಯಾಸದ ನೆಲೆಗಳು ಮತ್ತು ಎತ್ತರ 100 ಮಿ ಹೊಂದಿರುವ ಶಂಕುಗಳನ್ನು ಅದರ ಜನರೇಟರ್ ಗಳಲ್ಲಿ ಒಂದನ್ನು ಸಮತಲ ಸಮತಲದಲ್ಲಿ ಇರಿಸಲಾಗಿದೆ ಆದ್ದರಿಂದ ಒಂದು ಶಂಕುಗಳ ಜನರೇಟರ್ ಸಮತಲ ಸಮತಲದಲ್ಲಿರಬೇಕು ಮತ್ತು ಅದರ ಅಕ್ಷವು ಲಂಬ ಸಮತಲಕ್ಕೆ ಒಲವು ತೋರುತ್ತಿದೆ ಅದನ್ನು ನೋಡುತ್ತಿರುವಾಗ ನಾವು ಶಂಕುಗಳನ್ನು ಆರಿಸೋಣ ಬಹುಶಃ ಮೊದಲು ಅದನ್ನು ಸರಿಪಡಿಸಬಹುದು ಮುಂಭಾಗದ ನೋಟದಲ್ಲಿರುವ ವೃತ್ತವನ್ನು ನೋಡಬಹುದು ಅದು ಆ ದಿಕ್ಕಿನಲ್ಲಿ ತಿರುಗುತ್ತದೆ ಆದ್ದರಿಂದ ಜನರೇಟರ್ ಅನ್ನು ಸಮತಲ ಸಮತಲದಲ್ಲಿ ಇಡಲಾಗುತ್ತದೆ ನಂತರ ಆ ಶಂಕುಗಳನ್ನು ಆ ಅಕ್ಷದ ರೇಖೆಯು ಲಂಬ ಸಮತಲದೊಂದಿಗೆ ಇಳಿಜಾರಿನ ಕೋನವನ್ನು ಮಾಡುವ ರೀತಿಯಲ್ಲಿ ತಿರುಗಿಸಿ ಅದನ್ನು ಹೇಗೆ ನಿರ್ಮಿಸುವುದು ಆ ಉದಾಹರಣೆಯನ್ನು ನೋಡೋಣ ಅದು ಹಂತ ಹಂತವಾಗಿ ಮಾಡಬೇಕು ಮೊದಲನೆಯದಾಗಿ ಏನು ಮಾಡುತ್ತಿದ್ದೇವೆ ಸಮತಲ ಸಮತಲದಲ್ಲಿ ಇರಿಸಲಾಗಿರುವ ಶಂಕುಗಳು ಅದನ್ನು ನಿರ್ಮಿಸಲು ನಿರ್ಮಿಸಬಹುದಾದರೆ ನಂತರ ತಿರುಗುವಿಕೆಯನ್ನು ಮಾಡುತ್ತೇವೆ ಇದರಿಂದ ಜನರೇಟರ್ ಸಮತಲ ಸಮತಲದಲ್ಲಿ ಇರುತ್ತದೆ ಅದನ್ನು ಮಾಡಲು ಮೊದಲು ಸಮತಲ ಸಮತಲದಲ್ಲಿ ಶಂಕುಗಳನ್ನು ಇರಿಸಿ ಅದರ ಅಕ್ಷವು ಸಮತಲ ಸಮತಲಕ್ಕೆ ಲಂಬವಾಗಿರುತ್ತದೆ ಆದ್ದರಿಂದ ಅಕ್ಷವು ಈ ಸಮತಲಕ್ಕೆ ಲಂಬವಾಗಿ ಹಾದುಹೋಗುವ ಮೂಲಕ ಹಾದುಹೋಗುತ್ತದೆ ಮುಂಭಾಗದ ನೋಟವನ್ನು ಹೊಂದಿದ್ದೇವೆ ಅದು ತ್ರಿಕೋನದಂತೆ ಕಾಣುತ್ತದೆ ನಂತರ ಅದನ್ನು ಜನರೇಟರ್ ಗಳಲ್ಲಿ ಒಂದನ್ನು o'g' ನೆಲದ ಮೇಲೆ ಇಟ್ಟುಕೊಳ್ಳುವ ರೀತಿಯಲ್ಲಿ ತಿರುಗಿಸಿ ಆದ್ದರಿಂದ ಒಮ್ಮೆ ನೆಲದ ಮೇಲೆ ಇರಿಸಲಾಗಿರುವ o'g' ಅನ್ನು ರಚಿಸಿದರೆ ಯಾವಾಗಲೂ ಕೈವಾರದಿಂದ ಒಂದು ಬಿಂದುವನ್ನು ಗುರುತಿಸಬಹುದು ಒಮ್ಮೆ ಮಾಡಿದ ನಂತರ ಈ ಬಿಂದುವನ್ನು ಕೆಳಗೆ ಪ್ರಕ್ಷೇಪಿಸಬಹುದು ಇದು ಒಂದು ವೃತ್ತವಾಗಿದೆ ಆದ್ದರಿಂದ ಅದನ್ನು 12 ಸಮಾನ ಭಾಗಗಳಾಗಿ ಅಥವಾ 8 ಸಮಾನ ಭಾಗಗಳಾಗಿ ವಿಂಗಡಿಸುತ್ತೇವೆ ಮತ್ತು ಆ ರೇಖೆಗಳನ್ನು ಪ್ರಕ್ಷೇಪಿಸುತ್ತೇವೆ ಆದ್ದರಿಂದ ಈ ರೇಖೆಯನ್ನು 8 ಸಮಾನ ಭಾಗಗಳಾಗಿ ಪ್ರಕ್ಷೇಪಿಸುವಾಗ ಅಂತಿಮವಾಗಿ ದೀರ್ಘವೃತ್ತವನ್ನು ನಿರ್ಮಿಸುವ ಸ್ಥಿತಿಯಲ್ಲಿರುತ್ತೇವೆ ಅದನ್ನು ಸೇರಿಸಿ ಇದರಿಂದಾಗಿ ಅದರ ಜನರೇಟರ್ನೊಂದಿಗೆ ಸಮತಲ ಸಮತಲದಲ್ಲಿ ಇರಿಸಿರುವ ಶಂಕುಗಳನ್ನು ಪಡೆದುಕೊಂಡಿದ್ದೇವೆ ಅದು ಮುಗಿದ ನಂತರ ಅದರ ಅಕ್ಷವು ನೋಡುತ್ತಿದ್ದರೆ ಅದು ಇನ್ನೂ ಸಮತಲ ಸಮತಲದಿಂದ ಓರೆಯಾಗುತ್ತಿದೆ ಆದರೆ ಅದು ಲಂಬ ಸಮತಲಕ್ಕೆ ಸಮಾನಾಂತರವಾಗಿರುತ್ತದೆ ಆ ತುದಿಯನ್ನು ಅಥವಾ ಬಹುಶಃ ಜನರೇಟರ್ನಲ್ಲಿ ಶಂಕುಗಳನ್ನು ತಿರುಗಿಸಬೇಕಾಗಿದೆ ಇದರಿಂದಾಗಿ ಅಕ್ಷವು ಲಂಬ ಸಮತಲದೊಂದಿಗೆ ಇಳಿಜಾರಿನ ಕೋನವನ್ನು ಮಾಡುತ್ತದೆ ಅಂದರೆ ಈ ದಿಕ್ಕಿನಲ್ಲಿ ಅದನ್ನು ತಿರುಗಿಸಿ ಆ ಅಕ್ಷವನ್ನು ಲಂಬ ಸಮತಲಕ್ಕೆ ಓರೆಯಾಗಿಸಲಾಗುತ್ತದೆ ಇದು ಮೇಲ್ಭಾಗದ ನೋಟದಲ್ಲಿ ಮಾತ್ರ ನೋಡಬಹುದಾದ ಲಂಬ ಸಮತಲಕ್ಕೆ ಓರೆಯಾಗಿದೆ ಬಹುಶಃ ಇಳಿಜಾರಿನ ಕೋನವು 40 ಡಿಗ್ರಿಗಳಾಗಿರುತ್ತದೆ ಈಗ ಮತ್ತೆ ಈ ದೀರ್ಘವೃತ್ತದ ಬಿಂದುಗಳನ್ನು ವರ್ಗಾಯಿಸಿ ವೃತ್ತದಲ್ಲಿ ಮಾಡಿದ 12 ಬಿಂದುಗಳು ಅಥವಾ 8 ಬಿಂದುಗಳು ಏನೇ ಇರಲಿ ಈಗ ಅದು ದೀರ್ಘವೃತ್ತದಂತೆ ಕಾಣುತ್ತದೆ ಈ ಬಿಂದುಗಳನ್ನು ಮೇಲಕ್ಕೆ ವರ್ಗಾಯಿಸಿ ಅಂತೆಯೇ ಈ 12 ಬಿಂದುಗಳನ್ನು ವರ್ಗಾಯಿಸಿ ನಂತರ ಪ್ರಕ್ಷೇಪಣವನ್ನು ಒಂದು ದೀರ್ಘವೃತ್ತವಾಗಿ ಹೊಂದಿದ್ದೇವೆ ಮತ್ತು ಈ ರೇಖೆಗೆ ಸೇರಿಸುತ್ತೇವೆ ಈ ರೀತಿ ಶಂಕುಗಳ ಮೇಲ್ಭಾಗದ ನೋಟ ಮತ್ತು ಮುಂಭಾಗದ ನೋಟವನ್ನು ರಚಿಸುತ್ತೇವೆ ಅದರ ಜನರೇಟರ್ ಅನ್ನು ಸಮತಲ ಸಮತಲದಲ್ಲಿ ಇರಿಸಲಾಗುತ್ತದೆ ಮತ್ತು ಅದರ ಅಕ್ಷವು ಲಂಬ ಸಮತಲದೊಂದಿಗೆ ಇಳಿಜಾರಿನ ಕೋನವನ್ನು ಮಾಡುತ್ತಿದೆ ಮತ್ತು ಈ ಸಮಸ್ಯೆ ಅದನ್ನು ಮನೆಗೆಲಸವಾಗಿ ಪರಿಹರಿಸಿ ಇಲ್ಲಿ ನೆಲೆಗಳ ಅಂಚಿನ ತ್ರಿಕೋನ ಪಿರಮಿಡ್ 20 ಮಿ ಮತ್ತು ಉದ್ದ 30 ಮಿ ಸಮತಲ ಸಮತಲದಲ್ಲಿರುವ ನೆಲೆಗಳ ಒಂದು ಬದಿಯಲ್ಲಿ ಇರಿಸಲಾಗಿದೆ ಪಿರಮಿಡ್ನ ಅಕ್ಷವು ಆ ಸಮತಲ ಸಮತಲಕ್ಕೆ 45 ಡಿಗ್ರಿ ಮತ್ತು ಆ ಲಂಬ ಸಮತಲಕ್ಕೆ 60 ಡಿಗ್ರಿಗಳಷ್ಟು ಇಳಿಜಾರಾಗಿರುತ್ತದೆ ಈ ಸಂದರ್ಭದಲ್ಲಿ ಅದರ ಪ್ರಕ್ಷೇಪಗಳನ್ನು ರಚಿಸಿರಿ